ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 48 ಮತ್ತು ಇಂದು ನಾವು ಈಗ ಐಜೆನ್ವಾಲ್ಯೂ ಮತ್ತು ಐಜೆನ್ವೆಕ್ಟರ್ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತೇವೆ ಐಜೆನ್ ವ್ಯಾಲ್ಯೂಗಳ ಮತ್ತು ಐಜೆನ್ವೆಕ್ಟರ್ಗಳ ಗುಣಲಕ್ಷಣಗಳು A ಯ ಒಂದು ಐಜೆನ್ ವ್ಯಾಲ್ಯೂ ಆಗಿರಲಿ ಮತ್ತು x ಅದರ ಅನುಗುಣವಾದ ಐಜೆನ್ವೆಕ್ಟರ್ ಆಗಿರಲಿ ನಂತರ • αA ನ ಐಜೆನ್ ವ್ಯಾಲ್ಯೂ ಮತ್ತು ಅದಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ x ಆಗಿದೆ • ನ ಐಜೆನ್ ವ್ಯಾಲ್ಯೂ ಅನ್ನು ಹೊಂದಿದೆ ಮತ್ತು ಅನುಗುಣವಾದ ಐಜೆನ್ವೆಕ್ಟರ್ x ಯಾವುದೇ ಧನಾತ್ಮಕ ಪೂರ್ಣಾಂಕ m is eigenvalue of ಈಗ ನಾವು ಮುಂದಿನ ಪ್ರಾಪರ್ಟಿ ಯೆಂದರೆ ಈ ಲಾಂಬ್ಡಾ ಸ್ಕ್ವೇರ್ ಅನ್ನು Aನ ಐಗನ್ ವ್ಯಾಲ್ಯೂ ನೋಡಿದ್ದೇವೆ ಈಗ A ಎರಡು ವಿಭಿನ್ನ ಐಜೆನ್ ವ್ಯಾಲ್ಯೂಗಳಿಗೆ ಅನುಗುಣವಾದ A ಸ್ಕ್ವೇರ್ ಮ್ಯಾಟ್ರಿಕ್ಸ್ Aಯ ಎರಡು ಐಜೆನ್ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಆದ್ದರಿಂದ ಎರಡು ವಿಭಿನ್ನ ಐಜೆನ್ವೆಲ್ಯುಗಳಿಗೆ ಅನುಗುಣವಾದ ಎರಡು ಐಜೆನ್ವೆಕ್ಟರ್ಗಳು ಯಾವಾಗಲೂ ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಸಾಬೀತುಪಡಿಸುತ್ತೇವೆ ಈ ಅವಲೋಕನವನ್ನು ನಾವು ಈಗಾಗಲೇ ಸಂಖ್ಯಾತ್ಮಕ ಉದಾಹರಣೆಗಳಿಗಾಗಿ ನೋಡಿದ್ದೇವೆ ಆದರೆ ಯಾವುದೇ ಮ್ಯಾಟ್ರಿಕ್ಸ್ಗಾಗಿ ಹೆಚ್ಚು ಸಾಮಾನ್ಯ ಮ್ಯಾಟ್ರಿಕ್ಸ್ಗಾಗಿ ನಾವು ಈ ಫಲಿತಾಂಶವನ್ನು ಸೈದ್ಧಾಂತಿಕವಾಗಿ ಸಾಬೀತುಪಡಿಸಬಹುದು ನಾವು ಈಗ ಏನು ಪರಿಗಣಿಸುತ್ತೇವೆ ಎರಡು ವಿಭಿನ್ನ ಐಜೆನ್ವೆಕ್ಟರ್ ಮತ್ತು ಐಜೆನ್ ವ್ಯಾಲ್ಯೂಗಳಾಗಿರಲಿ ನಂತರ ಪರಿಗಣಿಸಿ ನಂತರ ಇದರೊಂದಿಗೆ ನಾವು ಈಗ ಈ ಎರಡು ಸಮೀಕರಣಗಳನ್ನು ಹೊಂದಿದ್ದೇವೆ since since ಆದ್ದರಿಂದ ಮತ್ತು ರೇಖೀಯವಾಗಿ ಸ್ವತಂತ್ರವಾಗಿವೆ ನಾವು ಎರಡು ವಿಭಿನ್ನ ಐಜೆನ್ ವ್ಯಾಲ್ಯೂಗಳನ್ನು ಪರಿಗಣಿಸಿದಾಗ ಇದು ಹೀಗಿತ್ತು ಆದರೆ ನಾವು ಈ ಪ್ರಕರಣವನ್ನು ಹೆಚ್ಚಿನ ಐಜೆನ್ ವ್ಯಾಲ್ಯೂಗಳಿಗಾಗಿ ಇಲ್ಲಿ ಸಾಮಾನ್ಯೀಕರಿಸಬಹುದು ಉದಾಹರಣೆಗೆ ನಾವು ಇಲ್ಲಿ ನಮ್ಮ ವಿಭಿನ್ನ ಐಜೆನ್ ವ್ಯಾಲ್ಯೂಗಳಿಗೆ ಅನುಗುಣವಾಗಿರುತ್ತವೆ ಆದ್ದರಿಂದ ಇವುಗಳು ಈ ಐಜೆನ್ವೆಕ್ಟರ್ಗಳಿಗೆ ಅನುರೂಪವಾದ ಗೆ ಅನುರೂಪವಾದ ಐಜೆನ್ವೆಕ್ಟರ್ಗಳು ಮತ್ತು ಆ ಸಂದರ್ಭದಲ್ಲಿ ನಾವು ಈ ಐಜೆನ್ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವೆಂದು ಸಾಬೀತುಪಡಿಸಲು ಇದೇ ರೀತಿಯ ಟ್ರಿಕ್ ಅನ್ನು ಬಳಸಬಹುದು ಆದ್ದರಿಂದ ನಾವು ಈ ಉತ್ತಮ ಫಲಿತಾಂಶವನ್ನು ಹೊಂದಿದ್ದೇವೆ ಇದು ವಿಭಿನ್ನ ಐಜೆನ್ ವ್ಯಾಲ್ಯೂಕ್ಕೆ ಅನುಗುಣವಾಗಿ ಐಜೆನ್ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ನಾವು ಹೇಳಿರುವ ಇನ್ನೊಂದು ಫಲಿತಾಂಶವೆಂದರೆ x ಎಂಬುದು A ನ ಒಂದು ಐಜೆನ್ವೆಕ್ಟರ್ ಆಗಿದ್ದರೆ ಅದಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ ನಂತರ kx ಕೂಡ ಅದೇ ಐಜೆನ್ವೆಕ್ಟರ್ ಗೆ ಅನುಗುಣವಾದ ಐಜೆನ್ವೆಕ್ಟರ್ ಆಗಿದೆ ಆದ್ದರಿಂದ ಕೊಟ್ಟಿರುವ ಐಜೆನ್ವೆಕ್ಟರ್ಗಾಗಿ ನೀವು ಯಾವುದೇ ಸ್ಥಿರಾಂಕದಿಂದ ಗುಣಿಸಬಹುದೆಂದು ನಾವು ಈ ಮೊದಲು ನೋಡಿದ್ದೇವೆ ಮತ್ತು ಅದು ಐಜೆನ್ವೆಕ್ಟರ್ ಆಗಿ ಉಳಿಯುತ್ತದೆ ಮತ್ತು ಇದನ್ನು ನಾವು ಇಲ್ಲಿ ನೋಡುತ್ತೇವೆ ಮತ್ತು ಹೆಚ್ಚು ಔಪಚಾರಿಕವಾಗಿ ಸೈದ್ಧಾಂತಿಕವಾಗಿ ಇದು ಯಾವುದೇ ಮ್ಯಾಟ್ರಿಕ್ಸ್ಗೆ ನಿಜವಾಗಿದೆ ಇಲ್ಲಿ Ax λx ಒಂದು ಸಂಬಂಧ ಆದ್ದರಿಂದ ಅದು ನಮಗೆ ಒಂದು ಐಜೆನ್ವಾಲ್ಯೂ ಮತ್ತು ಅದಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ x ಮತ್ತು ನಂತರ ಈ k ಟೈಮ್ ಎಂದು ಹೇಳುತ್ತದೆ ಆದ್ದರಿಂದ ನಾವು ಇಲ್ಲಿ ಎರಡೂ ಕಡೆಗಳಿಂದ ಸಮೀಕರಣವನ್ನು ಗುಣಿಸಿ ನಂತರ ನಮಗೆ ಮತ್ತು ನಂತರ ನಾವು ಇದನ್ನು ನಂತೆ ಸಂಯೋಜಿಸಬಹುದು ನಮಗೆ ಈ ಸಂಬಂಧವಿದೆ ಇಲ್ಲಿ ಕೆಲವು ವೆಕ್ಟರ್ λ ಗೆ ಸಮನಾಗಿದೆ ಅದೇ ವೆಕ್ಟರ್ kx ಇದು ಈ kx ಅನ್ನು ಮತ್ತೊಮ್ಮೆ ಐಜೆನ್ವೆಕ್ಟರ್ ಎಂದು ಹೇಳುತ್ತದೆ x ಈಜೆನ್ವೆಕ್ಟರ್ ಆಗಿದ್ದರೆ k ಪಟ್ಟು x ಕೂಡ ಈ k ಮತ್ತು ನಾನ್ಜೆರೋ ಸ್ಕೇಲಾರ್ಗಳಿಗೆ ಐಜೆನ್ವೆಕ್ಟರ್ ಆಗಿದೆ ಇಲ್ಲಿ x ಎಂಬುದು ಮ್ಯಾಟ್ರಿಕ್ಸ್ A ನ ಐಜೆನ್ವೆಕ್ಟರ್ ಆಗಿದ್ದರೆ x A ನ ಒಂದಕ್ಕಿಂತ ಹೆಚ್ಚು ಐಜೆನ್ವಾಲ್ಯೂಗಳಿಗೆ ಹೊಂದಿಕೆಯಾಗುವುದಿಲ್ಲ ಆದ್ದರಿಂದ ಈ ಐಜೆನ್ವೆಕ್ಟರ್ ಅನನ್ಯವಾಗಿರುವಂತಹ ಇನ್ನೊಂದು ಪ್ರಮುಖ ಫಲಿತಾಂಶವಾಗಿದೆ ನೀವು ಲ್ಯಾಂಬ್ಡಾ ಎಂದು ಹೇಳಲು ಅನುಗುಣವಾದ ಐಜೆನ್ವೆಕ್ಟರ್ ಹೊಂದಿದ್ದರೆ ಈ x ಬೇರೆ ಯಾವುದೇ ಐಜೆನ್ ವ್ಯಾಲ್ಯೂಗೆ ಹೊಂದಿಕೆಯಾಗುವುದಿಲ್ಲ ಆದ್ದರಿಂದ ಆ ಅರ್ಥದಲ್ಲಿ ಇದು ವಿಶಿಷ್ಟವಾಗಿದೆ ಆದ್ದರಿಂದ ಇಲ್ಲಿ ನಾವು ಕೊಟ್ಟಿರುವ ಮ್ಯಾಟ್ರಿಕ್ಸ್ಗಾಗಿ ನಾವು ಹೊಂದಿದ್ದೇವೆ ಎಂದು ಊಹಿಸಿದರೆ since ಈ ಎರಡು ಐಜೆನ್ವಾಲ್ಯೂಗಳು ಒಂದೇ ಐಜೆನ್ವಾಲ್ಯುಗಳಾಗಬೇಕು ನೀವು ಒಂದೇ ಐಜೆನ್ವೆಕ್ಟರ್ ಗೆ ಹೊಂದಿಕೆಯಾಗುವ 2 ವಿಭಿನ್ನ ಐಜೆನ್ ವ್ಯಾಲ್ಯೂಗಳನ್ನು ಹೊಂದಿರಬಾರದು ಐಜೆನ್ವಾಲ್ಯೂ λ k ಅನ್ನು ಹೊಂದಿದೆ ಮತ್ತು ಅನುಗುಣವಾದ x ಆಗಿದೆ ಇದು ಇನ್ನೊಂದು ಫಲಿತಾಂಶವಾಗಿದ್ದು ನಾವು ಈ ಹೊಸ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದರೆ ಅದು ಕೇವಲ ಆಗಿದ್ದರೆ A ನ ಐಜೆನ್ ವ್ಯಾಲ್ಯೂಗಳ ಬಗ್ಗೆ ನಮಗೆ ತಿಳಿದಿದೆ ನಾವು ಮಾತ್ರ ಈ ಫಲಿತಾಂಶದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಒಂದು ಮ್ಯಾಟ್ರಿಕ್ಸ್ಗಾಗಿ ಅಸ್ತಿತ್ವದಲ್ಲಿದೆ ನಂತರ ಈ ಇಲ್ಲಿ ಐಜೆನ್ವಾಲ್ಯೂ ಅಥವಾ ಐಜೆನ್ವಾಲ್ಯೂ ಒನ್ ಓವರ್ ಲಂಬ್ಡ್ಯಾ ಅನ್ನು ಹೊಂದಿರುತ್ತದೆ • ಐಜೆನ್ವಾಲ್ಯೂ ಅನ್ನು ಹೊಂದಿದೆ ಮತ್ತು ಅನುಗುಣವಾದ ಐಜೆನ್ವೆಕ್ಟರ್ x ಆಗಿದೆ A ಮತ್ತು ಒಂದೇ ಐಜೆನ್ವಾಲ್ಯೂಗಳನ್ನು ಹೊಂದಿವೆ A ಮತ್ತು ಗಳು ಒಂದೇ ಐಜೆನ್ವಾಲ್ಯುಗಳನ್ನು ಹೊಂದಿವೆ ಮತ್ತು ಇದನ್ನು ನಾವು ಸುಲಭವಾಗಿ ನೋಡಬಹುದು ಏಕೆಂದರೆ A λI ನ ನಿರ್ಣಾಯಕವು ಸಮನಾದ ಸಮೀಕರಣವಾಗಿದೆ det ಇಲ್ಲಿ ಫಲಿತಾಂಶವೆಂದರೆ A ಮತ್ತು ಗಳು ಒಂದೇ ರೀತಿಯ ಏಕ ಮೌಲ್ಯವನ್ನು ಹೊಂದಿರುತ್ತವೆ ಆದ್ದರಿಂದ A ಮತ್ತು ಗಳು ಒಂದೇ ರೀತಿಯ ಮೌಲ್ಯವನ್ನು ಹೊಂದಿವೆ ಆದ್ದರಿಂದ ಈ ನಿರ್ಣಾಯಕ ಪ್ರಾಪರ್ಟಿ ಸಹಾಯದಿಂದ ನಾವು ಸುಲಭವಾಗಿ ಕಂಡುಹಿಡಿಯಬಹುದಾದ ಇನ್ನೊಂದು ಪ್ರಮುಖ ಫಲಿತಾಂಶವಾಗಿದೆ ಮುಂದಿನ ಪ್ರಮೇಯ ಆದ್ದರಿಂದ ಇಲ್ಲಿ ವಿಶಿಷ್ಟ ರೂಟ್ಸ್ ಗಳು ಎಂದರೆ ಐಜೆನ್ವಾಲ್ಯೂಗಳು ಆದ್ದರಿಂದ ಕೆಲವೊಮ್ಮೆ ನಾವು ವಿಶಿಷ್ಟ ರೂಟ್ಸ್ ಗಳೆಂದೂ ಕರೆಯುತ್ತೇವೆ ಆದ್ದರಿಂದ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ನ ಮೂಲ ಮೌಲ್ಯಗಳು ನೈಜವಾಗಿವೆ ಹಾಗಾದರೆ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಎಂದರೇನು ಆದ್ದರಿಂದ A A ಎಂದರೆ ಸಂಯೋಗದ ಟ್ರಾನ್ಸ್ಪೋಸ್ ಎಂದಾಗ A ಎಂಬುದು ಹರ್ಮಿಟಿಯನ್ ಎಂದು ನಮಗೆ ತಿಳಿದಿದೆ A ಎಂದರೆ ಇಲ್ಲಿ ನಾವು ಟ್ರಾನ್ಸ್ಪೋರ್ಟಷನ್ಆನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ನಾವು ಮ್ಯಾಟ್ರಿಕ್ಸ್ A ನ ಸಂಕೀರ್ಣ ಸಂಯೋಜನೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈ ಟ್ರಾನ್ಸ್ಪೋಸ್ನ ಈ ಸಂಕೀರ್ಣ ಸಂಯೋಜನೆಯು A ಗೆ ಸಮಾನವಾಗಿರುತ್ತದೆ ನಂತರ ನಾವು A ಅನ್ನು ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತೇವೆ ಆದ್ದರಿಂದ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ಗಳಿಗೆ ರೂಟ್ಸ್ ಗಳು ನಿಜವಾಗಿದ್ದರಿಂದ ಈ ಫಲಿತಾಂಶವೇನು ಏಕೆಂದರೆ ಮ್ಯಾಟ್ರಿಕ್ಸ್ ಎಲ್ಲಾ ನೈಜ ನಮೂದುಗಳನ್ನು ಹೊಂದಿದ್ದರೂ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ ಸಂಕೀರ್ಣ ಸಂಖ್ಯೆಯಾಗಿ ನಾವು ವಿಶಿಷ್ಟವಾದ ರೂಟ್ಸ್ ಗಳನ್ನು ಪಡೆಯಬಹುದು ನಿಜವಾದ ನಮೂದುಗಳೊಂದಿಗೆ ನಾವು 2 ಬೈ 2 ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಮತ್ತು ಅದರ ವಿಶಿಷ್ಟವಾದ ಬಹುಪದೀಯ ಅಥವಾ ನನ್ನ ಪ್ರಕಾರ ವಿಶಿಷ್ಟ ಮೂಲಗಳು ಐಜೆನ್ವಾಲ್ಯೂಗಳು ನೈಜವಲ್ಲದವು ಆದ್ದರಿಂದ ಸಂಕೀರ್ಣವಾಗಿದೆ ಇಲ್ಲಿ ನಾವು ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ನ ಕನಿಷ್ಠ ಫಲಿತಾಂಶಗಳನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ಎಲ್ಲಾ ವಿಶಿಷ್ಟ ರೂಟ್ಸ್ ಗಳು ನೈಜವಾಗಿವೆ ಆದ್ದರಿಂದ A ಮತ್ತು ಲ್ಯಾಂಬ್ಡಾದ ಅನುಗುಣವಾದ ಐಜೆನ್ವೆಕ್ಟರ್ನ ವಿಶಿಷ್ಟ ಮೂಲವಾಗಿದ್ದರೆ ಮತ್ತು ನೈಜವಾಗಿರಬೇಕು ಎಂದು ನಾವು ತೋರಿಸುತ್ತೇವೆ ಹೇಗೆ ಆದ್ದರಿಂದ ನಾವು ಈ ಅನ್ನು ಹೊಂದಿದ್ದೇವೆ ಅದು ಐಜೆನ್ವಾಲ್ಯೂಸ್ ಐಜೆನ್ವೆಕ್ಟರ್ನ ಸಂಬಂಧದ ಪ್ರಾಪರ್ಟಿ ಯಾಗಿದೆ ಎರಡೂ ಬದಿಗಳಲ್ಲಿ ಕಂಜುಗೇಟ್ ಟ್ರಾನ್ಸ್ಪೋಸ್ ತೆಗೆದುಕೊಳ್ಳುವುದು since is real ಇಲ್ಲಿ λ ಗೆ ಸಮನಾಗಿರಬೇಕು ಏಕೆಂದರೆ ಈ ಪ್ರಮಾಣವು 0 ಆಗಿರಬಾರದು ಆದ್ದರಿಂದ ಇದು 0 ಆಗಿರಬೇಕು ಆದ್ದರಿಂದ ಇಲ್ಲಿ ನಾವು ಎಂದು ನೋಡಿದ್ದೇವೆ ಮತ್ತು ಅದನ್ನೇ ನಾವು ಇಲ್ಲಿ ನೋಡಲು ಬಯಸುತ್ತೇವೆ λ ಗಳು ನೈಜವಾಗಿವೆ ಆದ್ದರಿಂದ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ನ ಮುಖ್ಯ ಮೌಲ್ಯವಾಗಿದ್ದರೆ λ λ ̅ ಅಂದರೆ ಇದು ನಿಜವಾದ ಸಂಖ್ಯೆ ಅದು ಸಂಕೀರ್ಣ ಸಂಖ್ಯೆಯಾಗಿರಬಾರದು ಅದೇ ರೀತಿ ಇನ್ನೊಂದು ನಾವು ಈ ಕೆಳಗಿನ ಫಲಿತಾಂಶಗಳನ್ನು ಸಾಬೀತುಪಡಿಸಬಹುದು ಇದು ನಾವು ಮಾಡಿದ ಸಾಕ್ಷ್ಯದ ಸಮಾನವಾದ ಸಾಲುಗಳನ್ನು ಹೊಂದಿದೆ ಈ ನೈಜ ಸಮ್ಮಿತೀಯ ಮ್ಯಾಟ್ರಿಕ್ಸ್ನ ಐಜೆನ್ವಾಲ್ಯೂಗಳು ಸಹ ನಾವು ಮಾಡಬಹುದಾದವು ಮತ್ತು ನೈಜ ಓರೆಯಾದ ಸಮ್ಮಿತೀಯ ಮ್ಯಾಟ್ರಿಕ್ಸ್ನ ನೈಜ ಮೌಲ್ಯಗಳು ಆದ್ದರಿಂದ ಇಲ್ಲಿ ನಾವು ಹೊಂದಿದ್ದೇವೆ ಅಂದರೆ ಈ ವರ್ಗಾವಣೆಯು A ನ ಮೈನಸ್ ಆಗಿದೆ ಆದ್ದರಿಂದ ಇಲ್ಲಿ ಈ ನಿಜವಾದ ಓರೆಯಾದ ಸಮ್ಮಿತೀಯ ಮ್ಯಾಟ್ರಿಕ್ಸ್ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ ಇದು ಇಲ್ಲಿ ಆಸಕ್ತಿದಾಯಕವಾಗಿದೆ ಅಂತಹ ಮ್ಯಾಟ್ರಿಕ್ಸ್ಗಳ ಐಜೆನ್ವಾಲ್ಯೂಗಳು ಸಂಪೂರ್ಣವಾಗಿ ಕಾಲ್ಪನಿಕ ಅಥವಾ 0 ಅದು ಎರಡು ಸಾಧ್ಯತೆಗಳು ನೀವು ಮತ್ತೆ ಈ ಹಿಂದಿನ ಪುರಾವೆಗಳನ್ನು ಅನುಸರಿಸಿದರೆ ನಾವು ಇದನ್ನು ಮಾಡಬಹುದು ಮತ್ತು ಓರೆಯಾದ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ನ ಮೂಲ ಮೌಲ್ಯಗಳು ಆದ್ದರಿಂದ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ಗಾಗಿ ನಾವು ನೋಡಿದ್ದೇವೆ ಆದರೆ ಈಗ ಒಂದು ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಇದೆ ಅಂದರೆ ಈ A ಮೈನಸ್ A ಗೆ ಸಮಾನವಾಗಿರುತ್ತದೆ ಆ ಸಂದರ್ಭಗಳಲ್ಲಿ ಐಜೆನ್ ಮೌಲ್ಯಗಳು ಸಂಪೂರ್ಣವಾಗಿ ಕಾಲ್ಪನಿಕ ಅಥವಾ 0 ಆದ್ದರಿಂದ ಇವುಗಳು ನಾವು ಇಲ್ಲಿ ಸುಲಭವಾಗಿ ನೋಡಬಹುದಾದ ಹಿಂದಿನ ಪುರಾವೆಗಳ ಪರಿಣಾಮವಾಗಿದೆ ಏಕೀಕೃತ ಮ್ಯಾಟ್ರಿಕ್ಸ್ನ ಐಜೆನ್ವಾಲ್ಯೂಸ್ ಯುನಿಟ್ ಮಾಡ್ಯುಲಸ್ನ ಮತ್ತೊಂದು ಪ್ರಮುಖ ಫಲಿತಾಂಶವಾಗಿದೆ ಆದ್ದರಿಂದ ನೀವು ಈ ಏಕೀಕೃತ ಮ್ಯಾಟ್ರಿಕ್ಸ್ ಹೊಂದಿದ್ದರೆ ನಾವು ಇದನ್ನು ಸಾಮಾನ್ಯವಾಗಿ ಸಾಬೀತುಪಡಿಸಬಹುದು ಅಂದರೆ ಈ ಆದ್ದರಿಂದ ಅಂತಹ ಮ್ಯಾಟ್ರಿಕ್ಗಳನ್ನು ಏಕೀಕೃತ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ನಾವು ಏಕೀಕೃತ ಮ್ಯಾಟ್ರಿಕ್ಸ್ ಹೊಂದಿದ್ದರೆ ಈಗ ನಾವು ಐಜೆನ್ವಾಲ್ಯುಗಳ ಮೌಲ್ಯವನ್ನು 1 ಎಂದು ಸಾಬೀತುಪಡಿಸುತ್ತೇವೆ ಅಂದರೆ ನೀವು ಇಲ್ಲಿ Ax λx ಅನ್ನು ಪರಿಗಣಿಸಿದರೆ ಮತ್ತು ಸಂಕೀರ್ಣ ಸಂಯೋಗವನ್ನು ಮತ್ತೊಮ್ಮೆ ಇಲ್ಲಿಗೆ ತೆಗೆದುಕೊಂಡರೆ ನಾವು ಏನನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಮತ್ತೆ ಈ ಪ್ರಾಪರ್ಟಿಯನ್ನು ಬಳಸುತ್ತೇವೆ ಆದ್ದರಿಂದ as ಇದರ ಅರ್ಥ λ ನ ಸಂಪೂರ್ಣ ಮೌಲ್ಯ 1 ಎಂದು ನಮಗೆ ಸಿಕ್ಕಿತು ಆದ್ದರಿಂದ ಈ ಏಕೀಕೃತ ಮ್ಯಾಟ್ರಿಕ್ಸ್ ಏಕೀಕೃತ ಮ್ಯಾಟ್ರಿಕ್ಸ್ನ ಏಕ ಮೌಲ್ಯಗಳು ಯುನಿಟ್ ಮಾಡ್ಯುಲಸ್ ಆಗಿರುತ್ತವೆ ಅದೇ ಫಲಿತಾಂಶಗಳನ್ನು ನಾವು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ಗಳಿಗೂ ಬಳಸಬಹುದು ಏಕೆಂದರೆ ಅವುಗಳು ಒಂದೇ ಪ್ರಾಪರ್ಟಿಯನ್ನು ಹೊಂದಿದ್ದು ಟ್ರಾನ್ಸ್ಪೋಸ್ A ಸಮನಾಗಿರುತ್ತದೆ ಆದ್ದರಿಂದ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ಗಾಗಿ ಸಹ ನಾವು ಈಗ ಇಲ್ಲಿ ಎಲ್ಲಾ ರೀತಿಯ ಒಂದೇ ಕ್ರಮಗಳನ್ನು ಸಾಬೀತುಪಡಿಸಬಹುದು ಮತ್ತು ನಾವು ಮತ್ತೊಮ್ಮೆ ಸಾಬೀತುಪಡಿಸಬಹುದು ಅಲ್ಲಿನ ಐಜೆನ್ ವ್ಯಾಲ್ಯೂಗಳು ಕೂಡ ಯುನಿಟ್ ಮಾಡ್ಯುಲಸ್ ಆಗಿರುತ್ತವೆ ಹಿಂದಿನ ಸ್ಲೈಡ್ನಲ್ಲಿ ನಾವು ಈಗ ನೋಡಿದ ಐಜೆನ್ವಾಲ್ಯೂಗಳ ಸ್ಥಳ ಆದ್ದರಿಂದ ನೀವು ಓರೆಯಾದ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದರೆ ಅವರ ಐಜೆನ್ವಾಲ್ಯೂಗಳು ಕಾಲ್ಪನಿಕ ಇಲ್ಲಿ ಕೇವಲ ಏಕೀಕೃತ ಮ್ಯಾಟ್ರಿಕ್ಸ್ ಈ ಮಾಡ್ಯುಲಸ್ 1 ಮತ್ತು ಹೆರ್ಮಿಟಿಯನ್ ಮ್ಯಾಟ್ರಿಕ್ಸ್ ಅಥವಾ ಸಮ್ಮಿತೀಯ ಮ್ಯಾಟ್ರಿಕ್ಸ್ ಮೌಲ್ಯಗಳು ನೈಜ ಅಕ್ಷದ ಮೇಲೆ ಕುಳಿತಿವೆ ಅಂದರೆ ಅವು ನಿಜ ಸಂಖ್ಯೆಗಳು ಇಲ್ಲಿ ಓರೆಯಾದ ಹರ್ಮಿಟಿಯನ್ ಮತ್ತು ಎಕ್ಸ್ಕ್ಲೂಸಿವ್ ಮೆಟ್ರಿಕ್ ಒಂದೇ ವಿಷಯದ ಏಕೀಕೃತ ಮತ್ತು ಆರ್ಥೋಗೋನಲ್ ನಾವು ಒಂದೇ ಫಲಿತಾಂಶವನ್ನು ಹೊಂದಿದ್ದೇವೆ ಅವುಗಳು ಹರ್ಮಿಟಿಯನ್ ಮತ್ತು ಸಮ್ಮಿತೀಯಕ್ಕೆ ಒಂದು ಘಟಕ ಮಾಡ್ಯುಲಸ್ ಆಗಿದ್ದು ಅವೆರಡಕ್ಕೂ ನಾವು ಒಂದೇ ಫಲಿತಾಂಶವನ್ನು ಹೊಂದಿದ್ದೇವೆ ಅವುಗಳು ನಿಜವಾದ ನಮೂದುಗಳಾಗಿವೆ ತೀರ್ಮಾನಕ್ಕೆ ಬಂದರೆ ನಾವು ಈ ಐಜೆನ್ವಾಲ್ಯೂ ಮತ್ತು ಮ್ಯಾಟ್ರಿಕ್ಸ್ನ ಐಜೆನ್ವೆಕ್ಟರ್ಗಳ ಹಲವಾರು ಗುಣಲಕ್ಷಣಗಳನ್ನು ನೋಡಿದ್ದೇವೆ ನಾವು ವಿಭಿನ್ನವಾಗಿ ಪರಿಗಣಿಸಿದ್ದೇವೆ ನಿಮ್ಮ 0 ಕಾಲ್ಪನಿಕ ನೀವು 0 ಆಗಿದ್ದರೆ ಐಜೆನ್ ಮೌಲ್ಯಗಳು ನಿಜವಾದ ಕಾಲ್ಪನಿಕವಾಗಿದೆಯೇ ಎಂದು ನಾವು ಹೇಳಬಹುದಾದ ವಿವಿಧ ರೀತಿಯ ಮ್ಯಾಟ್ರಿಕ್ಸ್ ಇಲ್ಲಿ ಈ ಎಲ್ಲಾ ಗುಣಲಕ್ಷಣಗಳಲ್ಲಿ ಈ Ax λx ಅನ್ನು ಬಳಸುವುದು ಸರಳ ಉಪಾಯವಾಗಿತ್ತು ಮತ್ತು ಈ ಎಲ್ಲಾ ಗುಣಲಕ್ಷಣಗಳನ್ನು ಸಾಬೀತುಪಡಿಸಲು ಮಾತ್ರ ನಾವು ಈ ಸಮೀಕರಣದೊಂದಿಗೆ ಆಡಿದ್ದೇವೆ ಮತ್ತು ಈಗ ಈ ಎಲ್ಲಾ ಸಂಖ್ಯಾತ್ಮಕ ಲೆಕ್ಕಾಚಾರಗಳನ್ನು ಮಾಡದೆಯೇ ಅವುಗಳನ್ನು ಈಗ ಬಳಸಬಹುದು ಈ ಗುಣಲಕ್ಷಣಗಳ ಸಹಾಯದಿಂದ ನಾವು ನೇರವಾಗಿ ಕೂಡ ಲೆಕ್ಕ ಹಾಕಬಹುದು ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ನಿಮ್ಮ ಗಮನಕ್ಕೆ ಧನ್ಯವಾದಗಳು